ಹಲೋ ಎಲ್ಲರಿಗೂ ನಮಸ್ಕಾರ ಸಾಫ್ಟ್ ಸ್ಕಿಲ್ಸ್ ಮತ್ತು ವ್ಯಕ್ತಿತ್ವದ ವರ್ಧನೆಯ ಕೋರ್ಸ್ ಗೆ ಮತ್ತೊಮ್ಮೆ ಸ್ವಾಗತ ನಾವು ಈಗ ಆರೋಗ್ಯಕ್ಕೆ ಸಂಬಂಧಿಸಿದ ಅಧ್ಯಾಯದಲ್ಲಿ ಇದ್ದೇವೆ ಮೊದಲನೇ ಘಟಕವನ್ನು ಆರೋಗ್ಯದ ಮಹತ್ವ ಹಾಗೆಯೇ ಆರೋಗ್ಯ ಮತ್ತು ವ್ಯಕ್ತಿತ್ವದ ಮಧ್ಯೆ ಇರುವ ಸಂಬಂಧದಿಂದ ಆರಂಭಿಸಿದ್ದೇವೆ ಮುಂದಿನ ಎರಡುಘಟಕಗಳಲ್ಲಿ ಅಂದರೆ ಏಳನೇ ವಾರದ ಘಟಕ 2 ಮತ್ತು 3 ಗಳಲ್ಲಿ ಆರೋಗ್ಯದ ನಿರ್ವಹಣೆ ಹೇಗೆ ಎನ್ನುವುದನ್ನು ಕಲಿಯೋಣ ಮತ್ತು ಈ ಘಟಕದಲ್ಲಿ ವಿಶೇಷವಾಗಿ ವ್ಯಾಯಾಮದ ಮಹತ್ವವನ್ನು ನೋಡೋಣ ಇದು 32ನೇ ಉಪನ್ಯಾಸ ಮತ್ತು ಆರೋಗ್ಯನಿರ್ವಹಣೆ 1 ವ್ಯಾಯಾಮದ ಮಹತ್ವ ಮುಂದಿನ ಪಾಠಕ್ಕೆ ಹೋಗುವ ಮೊದಲಿಗೆ ನಾವು ಹಿಂದಿನ ಪಾಠದ ಕೆಲವೊಂದು ಮುಖ್ಯ ಅಂಶಗಳನ್ನು ನೋಡೋಣ ಕಳೆದ ಪಾಠದಲ್ಲಿ ನಾವು ಆರೋಗ್ಯದ ಮಹತ್ವ ಮತ್ತು ವ್ಯಕ್ತಿತ್ವದ ಮೇಲೆ ಆರೋಗ್ಯದ ಪ್ರಭಾವ ದ ಬಗ್ಗೆ ಕುರಿತು ಚರ್ಚಿಸಿದ್ದೇವೆ ಒಬ್ಬ ವ್ಯಕ್ತಿಯ ಆರೋಗ್ಯ ಸ್ಥಿತಿಯು ಅವನ ಲವಲವಿಕೆ ಮತ್ತು ಉತ್ಸಾಹಭರಿತ ಜೀವನವನ್ನು ನಿರ್ಧರಿಸುತ್ತದೆ ಎನ್ನುವುದನ್ನು ಕಲಿತಿದ್ದೇವೆ ಮತ್ತೆ ಒಬ್ಬ ವ್ಯಕ್ತಿಯು ಅನಾರೋಗ್ಯದಿಂದಾಗಿ ಆ ವ್ಯಕ್ತಿಯ ದೇಹ ಭಾಷೆ ಅವನಲ್ಲಿನ ವಿಶ್ವಾಸ ಮತ್ತು ಮುಖದಲ್ಲಿನ ಶಕ್ತಿಯನ್ನು ಹೊರಸೂಸುವುದಿಲ್ಲ ಜನರನ್ನು ಕೆಲಸಕ್ಕೆ ನೇಮಕ ಮಾಡುವುದರಲ್ಲಿ ಉದ್ಯೋಗದಾತರ ನಿರ್ಣಯಗಳು ವಿವಿಧ ಬಗೆಯ ಆರೋಗ್ಯ ಅಂಶಗಳ ಮೇಲೆ ಅವಲಂಬನೆಯಾಗಿರುತ್ತದೆ ಅದಲ್ಲದೆ ಕೆಲವೊಂದು ಉದ್ಯೋಗಗಳು ಕೆಲಸದಲ್ಲಿ ಫಿಟ್ನೆಸ್ ನ್ನು ಬಯಸುತ್ತವೆ ಅವು ಅನರ್ಹ ವ್ಯಕ್ತಿಯಿಂದ ನಿಭಾಯಿಸಲು ಸಾಧ್ಯವಿಲ್ಲ ಆರೋಗ್ಯವಂತ ವ್ಯಕ್ತಿಗಳನ್ನು ಶಿಸ್ತುಬದ್ಧ ಪರಿಶ್ರಮದಿಂದ ದುಡಿಯುವವರು ನಿಯಂತ್ರಿತರು ಸಮತೋಲನ ಉಳ್ಳವರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅವರಿಗೆ ಒಳ್ಳೆಯದು ಮತ್ತು ಕೆಟ್ಟದ್ದು ಯಾವುದೆಂದು ತಿಳಿದಿರುತ್ತದೆ ಅಷ್ಟೇ ಅಲ್ಲದೆ ಅವರು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಪಾತ್ರವಹಿಸುವಲ್ಲಿ ವಿಶ್ವಾಸಾರ್ಹರು ಅವರು ಉದ್ಯೋಗದಾತರು ನಂಬಲು ಸಾಧ್ಯವಾಗದ ಇತರೆ ಕೆಟ್ಟ ಸಹವರ್ತಿ ಗಳಂತೆ ಅಲ್ಲ ಅವರಿಗಿಂತ ಇವರು ಭಿನ್ನರು ಆದ್ದರಿಂದ ನಾನು ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಕೊನೆಯ ಕ್ಷಣದಲ್ಲಿ ಅನಾರೋಗ್ಯದ ವಿಷಯದಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಇಡಲು ಸಾಧ್ಯವಿಲ್ಲ ಏಕೆಂದರೆ ಕೊನೆಗಳಿಗೆಯಲ್ಲಿ ಏನಾದರೂ ಆಗಬಹುದು ಯಾವುದಾದರೂ ರೋಗದಿಂದ ಆ ವ್ಯಕ್ತಿಯು ಆಸ್ಪತ್ರೆಗೆ ದಾಖಲಾಗಬಹುದು ಆದ್ದರಿಂದ ಕಾರ್ಯಕ್ರಮ ನಡೆಸಲು ಕಾರ್ಯಕ್ರಮ ವ್ಯವಸ್ಥಾಪಕ ದೊಡ್ಡ ಸಮಸ್ಯೆ ಎದುರಿಸಬಹುದು ಆದ್ದರಿಂದ ಸಾಮಾನ್ಯವಾಗಿ ಉದ್ಯೋಗದಾತರು ಸದೃಢವಾಗಿ ಆರೋಗ್ಯವಂತರಲ್ಲದ ವ್ಯಕ್ತಿಗಳನ್ನು ದೂರ ಸರಿಸಲು ಇವೆ ಕಾರಣ ಮತ್ತು ನೀವು ಸಂದರ್ಶನದಲ್ಲಿ ನಿಮ್ಮನ್ನು ನೀವು ಅಭಿವ್ಯಕ್ತಿ ಪಡಿಸುವ ಆಧಾರದ ಮೇಲೆ ಅವರು ನಿಮ್ಮಿಂದ ನಿಮ್ಮ ದೇಹ ಭಾಷೆಯಿಂದ ಕೆಲವು ಸುಳಿವುಗಳನ್ನು ಪಡೆಯಲು ಪ್ರಯತ್ನಿಸುತ್ತಾರೆ ಆದ್ದರಿಂದ ಕಂಪನಿಗಳು ಆರೋಗ್ಯವಂತ ವ್ಯಕ್ತಿಗಳನ್ನು ಆರಿಸುವಲ್ಲಿ ಹೆಚ್ಚು ಎಚ್ಚರ ವಹಿಸುತ್ತಾರೆ ಏಕೆಂದರೆ ಧೂಮಪಾನವ್ಯಸನದಂತ ಅನಾರೋಗ್ಯಕರ ಚಟಗಳು ಅವರಿಗೆ ದುರಾದೃಷ್ಟವನ್ನು ತಂದಿಡುತ್ತವೆ ಪ್ರಮುಖಮತ್ತು ಮೌಲ್ಯಯುತವಾದ ಡಾಕ್ಯುಮೆಂಟ್ ಗಳನ್ನು ತೆಗೆದುಕೊಂಡು ಹೋಗುವಲ್ಲಿ ವಿಶ್ವಾಸವನ್ನು ತೋರಿಸುವ ಹಾಗೂ ದೈಹಿಕ ಸಾಮರ್ಥ್ಯ ದಿಂದ ಕಳ್ಳತನ ವಾಗದಂತೆ ಅದನ್ನು ರಕ್ಷಿಸಿಕೊಳ್ಳುವ ಸಾಮರ್ಥ್ಯವಿರುವ ವ್ಯಕ್ತಿಗಳನ್ನು ಉದ್ಯೋಗದಾತರು ಇಷ್ಟಪಡುತ್ತಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಆರೋಗ್ಯವನ್ನು ಕಾಪಾಡುವಲ್ಲಿಒಬ್ಬ ವ್ಯಕ್ತಿ ನೀಡುವ ಸಮಯವು ದೀರ್ಘಾವಧಿಯಲ್ಲಿ ಅತಿ ಹೆಚ್ಚು ಲಾಭಾಂಶವನ್ನು ನೀಡುತ್ತದೆ ಎಂಬುದು ಸ್ಪಷ್ಟ ಆದ್ದರಿಂದ ನಾವು ಹಿಂದಿನ ಪಾಠದಲ್ಲಿ ಇದನ್ನು ಕಲಿತಿದ್ದೇವೆ ಮತ್ತು ಇವತ್ತಿನ ಪಾಠದಲ್ಲಿ ನಾವು ಆರೋಗ್ಯವನ್ನು ಹೇಗೆ ನಿರ್ವಹಣೆ ಮಾಡುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದರೆ ನಾನು ಈಗಾಗಲೇ ಹೇಳಿದಂತೆ ವ್ಯಾಯಾಮದ ಮಹತ್ವವನ್ನು ತಿಳಿಯಲು ಪ್ರಯತ್ನಿಸೋಣ ಮತ್ತು ಅದನ್ನು ನಿತ್ಯ ಕ್ರಮದಲ್ಲಿ ಹೇಗೆ ಅಳವಡಿಸಿಕೊಳ್ಳುವುದು ಮತ್ತು ನಿಮ್ಮ ಜೀವನದ ಅವಿಭಾಜ್ಯ ಅಂಗವನ್ನಾಗಿ ಹೇಗೆ ರೂಪಿಸಿಕೊಳ್ಳಬೇಕು ಎಂಬುದನ್ನು ತಿಳಿಯೋಣ ನಾವು ಆರೋಗ್ಯ ದತ್ತ ನೋಡಿದಾಗ ಕೆಲವು ಜನರಿಗೆ ಆರೋಗ್ಯ ಎಂದರೆ ಕೇವಲ ದೇಹಕ್ಕೆ ಸಂಬಂಧಿಸಿದ್ದು ಎಂಬ ತಪ್ಪು ಕಲ್ಪನೆಯಿದೆ ಆದರೆ ಅಂತರರಾಷ್ಟ್ರೀಯ ಸಂಸ್ಥೆಯಾದ ವಿಶ್ವ ಆರೋಗ್ಯ ಸಂಸ್ಥೆ ಯು ನೀಡಿರುವ ನಿಜವಾದ ವ್ಯಾಖ್ಯಾನವನ್ನು ನೋಡಿದಾಗ ಆರೋಗ್ಯವೆಂದರೆ ಸಂಪೂರ್ಣ ದೈಹಿಕ ಮಾನಸಿಕ ಮತ್ತು ಸಾಮಾಜಿಕ ಯೋಗಕ್ಷೇಮದ ಸ್ಥಿತಿ ಮತ್ತು ಕೇವಲ ರೋಗ ಅಥವಾ ದುರ್ಬಲತೆಯ ಅನುಪಸ್ಥಿತಿಯಲ್ಲ Health as "a state of complete physical mental and social well being and not merely the absence of disease or infirmity " ಆದ್ದರಿಂದ ಆರೋಗ್ಯದ ಬಗ್ಗೆ ಇರುವ ಸಾಮಾನ್ಯವಾದ ತಪ್ಪುಗ್ರಹಿಕೆ ಏನೆಂದರೆ ಇದು ಕೇವಲ ದೇಹಕ್ಕೆ ಸಂಬಂಧಿಸಿದ್ದು ದೈಹಿಕ ವಾದದ್ದು ಮತ್ತು ಇನ್ನೊಂದು ವಿಷಯವೆಂದರೆ ಆರೋಗ್ಯ ಎಂದರೆ ರೋಗ ಅಥವಾ ದುರ್ಬಲತೆಯ ಅನುಪಸ್ಥಿತಿ ಎನ್ನುವುದು ಆಗಿದೆ ಆರೋಗ್ಯ ಎಂದರೆ ಅಷ್ಟೇ ಅಲ್ಲ ಇದೊಂದು ಸಂಪೂರ್ಣ ದೈಹಿಕ ಮಾನಸಿಕ ಹಾಗೂ ಸಾಮಾಜಿಕ ಯೋಗಕ್ಷೇಮ ವಾಗಿದೆ ಆದ್ದರಿಂದ ದೈಹಿಕ ನೀವು ವ್ಯಾಯಾಮ ಮಾಡಬೇಕು ಮಾನಸಿಕ ಯೋಗ ಅಥವಾ ಧ್ಯಾನದ ಮೂಲಕ ನಮ್ಮ ಮಾನಸಿಕ ಒತ್ತಡವನ್ನು ನಿಯಂತ್ರಿಸುವುದು ನಿಮ್ಮ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮದ ದೃಷ್ಟಿಯಿಂದ ನಿಮ್ಮ ಭಾವನಾತ್ಮಕ ಯೋಗಕ್ಷೇಮವನ್ನು ಹೆಚ್ಚಿಸಿದಾಗ ಸಾಮಾಜಿಕ ಯೋಗಕ್ಷೇಮ ತಾನಾಗಿಯೇ ಬರುತ್ತದೆ ಮಾನಸಿಕ ಚಟುವಟಿಕೆಗಳ ಹುಡುಕಾಟದಲ್ಲಿ ಈ ದಿನಗಳಲ್ಲಿ ಜನರು ತಮ್ಮ ಆರೋಗ್ಯವನ್ನು ಲಘುವಾಗಿ ಪರಿಗಣಿಸುತ್ತಾರೆ ಮತ್ತು ಅವರ ದೇಹದ ನಿರ್ವಹಣೆಯಲ್ಲಿ ವಿಫಲರಾಗುತ್ತಾರೆ ಆದ್ದರಿಂದ ಅಕಾಲಿಕ ಅಸಮರ್ಪಕ ಕಾರ್ಯಗಳನ್ನು ತಡೆಗಟ್ಟಲು ದೇಹದ ಸಮಯೋಚಿತ ನಿರ್ವಹಣೆ ಅಗತ್ಯ ಆದ್ದರಿಂದ ದೇಹವು ಯಂತ್ರ ವಿದ್ದಂತೆ ಮತ್ತು ಒಂದು ವೇಳೆ ನೀವು ನಿರಂತರವಾಗಿ ಎಚ್ಚರವಹಿಸದಿದ್ದರೆ ಮತ್ತು ಅದನ್ನು ಮೀರಿದರೆ ತಕ್ಷಣವೇ ಅದು ಅಸಮರ್ಪಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಮತ್ತು ನಿಮಗೆ ಸುಲಭವಾಗಿ ಚೇತರಿಸಿಕೊಳ್ಳಲು ಸಾಧ್ಯವಿಲ್ಲ ಸಾಧ್ಯವಿಲ್ಲ ಏಕೆಂದರೆ ನೀವು ಹಂತವನ್ನು ಮೀರಿದ್ದೀರಿ ಆದಾಗ್ಯೂ ದೇಹವನ್ನು ಆರೋಗ್ಯಕರವಾಗಿ ಕಾಪಾಡಿಕೊಂಡು ಬಂದರೆ ಎಂತಹ ಒತ್ತಡ ವಾದರೂ ತಡೆಯಬಹುದು ಆದ್ದರಿಂದ ಅತಿಯಾದ ಒತ್ತಡ ಹಾಗೂ ದೇಹದ ಮೇಲೆ ಅತಿಯಾದ ದೈಹಿಕವಾದ ಒತ್ತಡವನ್ನು ಹಾಕುವುದರಿಂದ ದೇಹವು ಕುಸಿಯುತ್ತದೆ ಸಾಮಾನ್ಯವಾಗಿ ಇದನ್ನು ಒತ್ತಡದ ಮೂಲಕ ಕಳುಹಿಸಲಾಗುತ್ತದೆ ಆದರೆ ದೇಹವನ್ನು ಆರೋಗ್ಯಕರ ರೀತಿಯಲ್ಲಿ ನೋಡಿಕೊಂಡರೆ ಯಾವುದೇ ಪ್ರಮಾಣದ ಒತ್ತಡವನ್ನು ತಡೆಯಬಹುದು ಒಂದು ವೇಳೆ ಇದನ್ನು ನೀವು ಆರೋಗ್ಯಕರವಾಗಿ ನಿರ್ವಹಿಸಿದರೆ ತಕ್ಷಣದಲ್ಲಿ ಒತ್ತಡ ಬಂದರೂ ನೀವು ಅದರಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಆಶ್ಚರ್ಯಕರವಾಗಿ ಇವತ್ತು ಯಾವುದೇ ಕೆಟ್ಟ ಚಟಗಳಿಲ್ಲದ ವ್ಯಕ್ತಿಗಳು ಕೂಡ ಕ್ಯಾನ್ಸರ್ ನಂತರ ಮಾರಣಾಂತಿಕ ಕಾಯಿಲೆಗಳಿಗೆ ಶರಣಾಗುತ್ತಿದ್ದಾರೆ ಉದಾಹರಣೆಗೆ ದಿಡೀರನೆ ಕ್ಯಾನ್ಸರ್ ಗೆ ತುತ್ತಾದ ವ್ಯಕ್ತಿಗಳ ಬಗ್ಗೆ ಆತಂಕ ಕರವಾದ ಸುದ್ದಿಯನ್ನು ಕೇಳಿರುತ್ತೀರಿ ದುರದೃಷ್ಟವಶಾತ್ ಈ ವ್ಯಕ್ತಿಗಳೆಲ್ಲ ಮಧ್ಯಪಾನ ಮಾಡದೇ ಮತ್ತು ಯಾವುದೇ ಕೆಟ್ಟ ಚಟಗಳಿಲ್ಲದೇ ಕೇವಲ ಒಳ್ಳೆಯ ತರಕಾರಿಗಳು ಹಣ್ಣುಗಳನ್ನು ತಿಂದು ನಿರಂತರವಾಗಿ ವ್ಯಾಯಾಮ ಮಾಡುವವರಾಗಿದ್ದಾರೆ ಮತ್ತೆ ಇಲ್ಲಿ ಏನು ತಪ್ಪಾಗಿದೆ ಈಗ ಕಂಡು ಬಂದಿರುವುದೇನೆಂದರೆ ಹೆಚ್ಚಾಗಿ ಇದು ಮಾಲಿನ್ಯದಿಂದ ಆಗಿದ್ದು ಶ್ವಾಸಕೋಶ ಹಾಗೂ ಇನ್ನಿತರ ದೇಹದ ಅಂಗಗಳ ಮೇಲೆ ಪ್ರಭಾವ ಬೀರುತ್ತಿದೆ ಮತ್ತು ಆಹಾರ ಪದಾರ್ಥಗಳ ಸಂರಕ್ಷಣೆಯಲ್ಲಿ ಬಳಸಿದ ಕೀಟನಾಶಕಗಳು ಕೂಡ ಕಾರಣವಾಗಿವೆ ಈಗ ನಮ್ಮ ದೇಹದ ಬಗ್ಗೆ ಕಾಳಜಿ ವಹಿಸುವುದು ಕಡ್ಡಾಯವಾಗಿದೆ ಏಕೆಂದರೆ ನಾವು ಎಷ್ಟೇ ಕಾಳಜಿ ವಹಿಸಿದರು ನಾವು ತೆಗೆದುಕೊಳ್ಳುವ ಕಲುಷಿತ ಆಹಾರ ಮತ್ತು ಪರಿಸರದ ಮುಂದೆ ನಿಸ್ಸಹಾಯಕ ರಾಗುತ್ತೇವೆ ಕೀಟನಾಶಕಗಳಿಂದ ಇದು ಮುಕ್ತವಾಗಿದೆ ಎಂದು ಯಾವುದೇ ಗ್ಯಾರಂಟಿ ಇಲ್ಲ ಯಾವುದೇ ಆಗಲಿ ನಿಮಗೆ ಅದು ಖಾಯಿಲೆಯನ್ನು ತಂದೊಡ್ಡುತ್ತದೆ ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ನೀವು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಅವಶ್ಯಕ ಅಲ್ಲದೆ ನಿಮ್ಮ ಶಕ್ತಿ ಹಾಗೂ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಆದ್ದರಿಂದ ನಿರಂತರ ವ್ಯಾಯಾಮದಿಂದ ನಿಮ್ಮ ಆರೋಗ್ಯವನ್ನು ನಿರ್ವಹಿಸುವುದು ಮುಖ್ಯವಾಗಿದೆ ಈಗ ದೇಹವನ್ನು ನೋಡಿ ಜೀವಸಾರ ಅಥವಾ ಆತ್ಮ ಅಥವಾ ಯಾವುದೇ ರೀತಿಯ ಜೀವದ ರೂಪವಿದ್ದರೆ ಅದು ದೇಹದಲ್ಲಿ ಮಾತ್ರ ಆದ್ದರಿಂದ ನಾವು ಜೀವ ಎಂದು ಕರೆಯುವ ಏನೇ ಇದ್ದರೂ ಅದು ಇರುವುದು ದೇಹದಲ್ಲಿ ಮಾತ್ರ ಈಗ ಒಂದು ಬಾರಿ ದೇಹ ರೋಗಕ್ಕೆ ತುತ್ತಾದರೆ ಅಥವಾ ಕಲುಷಿತಗೊಂಡರೆ ದೇಹದ ಸ್ಥಿತಿ ಅಂತಿಮವಾಗಿ ಯಾವುದಾದರೂ ರೋಗದಿಂದ ಹದಗೆಡುತ್ತಾ ಹೋಗುತ್ತದೆ ಆಗ ದೇಹದ ಜೀವ ರೂಪವು ದೇಹವನ್ನು ಬಿಟ್ಟು ಹೋಗುತ್ತದೆ ಇದನ್ನು ನಾವು ಸಾವು ಎಂದು ಕರೆಯುತ್ತೇವೆ ಆದರೆ ಇದು ದೇಹದ ಭೌತಿಕ ರೂಪದ ಸಾವು ಯಂತ್ರವು ಕಾರ್ಯವನ್ನು ನಿಲ್ಲಿಸಿದೆ ಮತ್ತು ಅಸಮರ್ಪಕ ಕ್ರಿಯೆಯಿಂದಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದೆ ಆದ್ದರಿಂದ ದೇಹದಲ್ಲಿ ಜೀವ ಶಕ್ತಿಯನ್ನು ಉಳಿಸಿಕೊಳ್ಳಲು ಮತ್ತು ಅದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ನಿಯಮಿತ ವ್ಯಾಯಾಮದಿಂದ ದೇಹವನ್ನು ಸದೃಢ ವಾಗಿರಿಸಿಕೊಳ್ಳಬೇಕು ವ್ಯಾಯಾಮ ಎಂದರೇನು ನಿಮ್ಮ ಸ್ನಾಯುಗಳನ್ನು ಸದೃಢವಾಗಿರಲು ಹಲವು ರೀತಿಯಲ್ಲಿ ಮಾಡುವ ಅಭ್ಯಾಸ ಬಗೆಯನ್ನು ಒಳಗೊಂಡಿರುವ ಯಾವುದೇ ಚಟುವಟಿಕೆಯು ವ್ಯಾಯಾಮವಾಗಿದೆ ಇಲ್ಲದಿದ್ದರೆ ಸ್ನಾಯು 'ಸ್ನಾಯು ಕ್ಷೀಣತೆ' ಎಂಬ ಸ್ಥಿತಿಯನ್ನು ತಲುಪುತ್ತದೆ ಅದು ತುಂಬಾ ಅಚಲವಾಗಿರುತ್ತದೆ ಮತ್ತು ಸ್ಥಿರವಾಗಿರುತ್ತದೆ ಮತ್ತು ಅದು ಅದರ ನಮ್ಯತೆ ಸ್ವರೂಪವನ್ನು ಕಳೆದುಕೊಳ್ಳುತ್ತದೆ ಇದು ಸ್ಥಿತಿಸ್ಥಾಪಕತ್ವ ಹೊಂದಿರುವುದಿಲ್ಲ ಮತ್ತು ಇದು ತನ್ನ ಸ್ಥಿತಿಸ್ಥಾಪಕತ್ವ ಹಾಗೂ ನಮ್ಯತೆ ಕಳೆದು ಕೊಳ್ಳುವಾಗ ನಿಮ್ಮ ಸ್ನಾಯು ಎಳೆದಂತಾಗಿ ನಿಮಗೆ ಸೆಳೆತ ಮತ್ತು ನೋವಾಗುತ್ತದೆ ಆದ್ದರಿಂದ ಇದು ಯಾವುದೇ ರೂಪದ ದೈಹಿಕ ಚಟುವಟಿಕೆ ಯಾಗಿರಬಹುದು ಉದಾಹರಣೆಗೆ ಸಾಮಾನ್ಯ ನಡಿಗೆ ಜಾಗಿಂಗ್ ಸೈಕ್ಲಿಂಗ್ ಸ್ವಿಮಿಂಗ್ ಮತ್ತು ಯಾವುದೇ ರೀತಿಯ ಹೊರಾಂಗಣ ಕ್ರೀಡೆಗಳನ್ನು ಆಡುವುದು ಆದರೆ ಅತಿ ಕಡಿಮೆ ಶಕ್ತಿ ಮತ್ತು ಕ್ಯಾಲರಿಗಳನ್ನು ವ್ಯಯಿಸುವ ಕಾರ್ಡ್ ಗೇಮ್ಸ್ ಅಥವಾ ಕೇರಂ ನಂತಹ ಒಳಾಂಗಣ ಆಟಗಳಲ್ಲ ನೀವು ಚಟುವಟಿಕೆಯಿಂದ ಹಿಂಬಾಲಿಸಬೇಕು ಅದರಿಂದ ಅದು ವ್ಯಾಯಾಮವಾಗುತ್ತದೆ ಆದರೆ ಮುಖ್ಯವಾದ ಅಂಶವೇನೆಂದರೆ ನಿರಂತರವಾಗಿರಬೇಕು ಆದ್ದರಿಂದ ನೀವು ಇದನ್ನು ಪ್ರಾರಂಭಿಸಿ ಮಧ್ಯದಲ್ಲಿ ಬಿಡುವುದಲ್ಲ ಆದ್ದರಿಂದ ಇದನ್ನು ನೀವು ನಿರಂತರವಾಗಿ ಮಾಡಿದರೆ ನಿಮ್ಮ ಆರೋಗ್ಯವನ್ನು ಒಳ್ಳೆಯ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಸಹಾಯಮಾಡುತ್ತದೆ ನೀವು ಯೋಗ ಮತ್ತು ಧ್ಯಾನದೊಂದಿಗೆ ವ್ಯಾಯಾಮವನ್ನು ಸೇರಿಸಿದರೆ ಅದು ನಿಮಗೆ ಹಠಾತ್ತನೆ ಎರಗುವ ಒತ್ತಡಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಸಹಾಯಮಾಡುತ್ತದೆ ಏಕೆಂದರೆ ವ್ಯಾಯಾಮವು ಸಾಮಾನ್ಯವಾಗಿ ದೇಹಕ್ಕೆ ಆದಾಗ್ಯೂ ಅದು ಮನಸ್ಸಿಗೆ ಶಕ್ತಿಯನ್ನು ನೀಡುತ್ತದೆ ಆದ್ದರಿಂದ ವ್ಯಾಯಾಮದ ಜೊತೆಗೆ ಒಂದು ವೇಳೆ ನೀವು ಯೋಗ ಮತ್ತು ಧ್ಯಾನವನ್ನು ಪೂರಕವಾಗಿ ಮಾಡಿದರೆ ನಿಮ್ಮ ಮನಸ್ಸು ಶಾಂತಚಿತ್ತ ವಾಗಿರುತ್ತದೆ ಮತ್ತು ಒತ್ತಡದಿಂದಾಗುವ ದಾಳಿಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ ಈಗ ನಿರಂತರ ವ್ಯಾಯಾಮ ಅದರ ಜೊತೆಗೆ ಯೋಗ ಮತ್ತು ಧ್ಯಾನವನ್ನು ಮಾಡುವುದಾದರೆ ವ್ಯಾಯಾಮವು ಪ್ರಯೋಜನಕಾರಿ ಆಗಬೇಕೆಂದರೆ ಯಾವ ಸಮಯದಲ್ಲಿ ಮಾಡಬೇಕು ಎಂಬುದು ಮುಂದಿನ ಪ್ರಶ್ನೆಯಾಗಿದೆ ವ್ಯಾಯಾಮವು ಯಾವುದೇ ಸಮಯದಲ್ಲಿ ಮಾಡಿದರು ಪ್ರಯೋಜನಕಾರಿ ಅದು ಬೆಳಿಗ್ಗೆ ಯಾಗಿರಲಿ ಮಧ್ಯಾಹ್ನ ಸಾಯಂಕಾಲ ಮತ್ತು ರಾತ್ರಿ ಯಾಗಿರಲಿ ಆದ್ದರಿಂದ ನೀವು ಯಾವಾಗಲಾದರೂ ವ್ಯಾಯಾಮ ಮಾಡಿದರೆ ಅದು ಪ್ರಯೋಜನಕಾರಿ ನಿಜ ಹೇಳಬೇಕೆಂದರೆ ನೀವು ಪ್ರಸಿದ್ಧ ವ್ಯಕ್ತಿಗಳು ತಮ್ಮ ಶರೀರ ರಚನೆಯನ್ನು ಸಿಕ್ಸ್ ಪ್ಯಾಕ್ ಮುಂತಾದವುಗಳನ್ನು ಬೆಳೆಸಿರುವುದನ್ನು ನೀವು ಕೇಳಿರುತ್ತೀರಿ ಆದ್ದರಿಂದ ಅವರು ಎಲ್ಲಾ ಸಮಯದಲ್ಲಿ ವ್ಯಾಯಾಮ ಮಾಡುವುದಕ್ಕೆ ಹೆಸರಾಗಿರುತ್ತಾರೆ ಉದಾಹರಣೆಗೆ ಅವರು ಮನೆಯಲ್ಲಿ ಸೈಕ್ಲಿಂಗ್ ಗೆ ಉಪಯೋಗಿಸುವಂತಹ ಉಪಕರಣಗಳನ್ನು ತೆಗೆದುಕೊಂಡು TV ನೋಡುತ್ತಲೇ ವ್ಯಾಯಾಮ ಮಾಡುತ್ತಾರೆ ಸುಮ್ಮನೆ ಮಂಚದ ಮೇಲೆ ಮಲಗುವ ಬದಲಿಗೆ ಯಾವುದೇ ತರಹದ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಆದ್ದರಿಂದ ವ್ಯಾಯಾಮ ದಲ್ಲಿ ತೊಡಗಲು ಅವರು ಒಂದು ಕ್ಷಣವನ್ನು ವ್ಯರ್ಥ ಮಾಡುವುದಿಲ್ಲ ಒಂದು ಕಡೆ ನಾನು ಹೇಳಿದಾಗೆ ವ್ಯಾಯಾಮವನ್ನು ಯಾವ ಸಮಯದಲ್ಲಾದರೂ ಮಾಡಬಹುದು ಏಕೆಂದರೆ ಅದು ಪ್ರಮುಖವಾದದ್ದು ಆದರೆ ಇನ್ನೊಂದು ಕಡೆ ಹೇಳುವುದಾದರೆ ಕೆಲವು ಅಧ್ಯಯನಗಳು ಹಾಗೂ ಸಂಶೋಧನೆಗಳು ಬೆಳಗಿನ ವ್ಯಾಯಾಮವು ಇತರೆ ಸಮಯದಲ್ಲಿ ಮಾಡುವ ವ್ಯಾಯಾಮಕ್ಕಿಂತ ಅತ್ಯಂತ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಿವೆ ಆದ್ದರಿಂದ ನಾನು ಹೇಳಿದಾಗೆ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ವ್ಯಾಯಾಮಕ್ಕೆ ಕೂದಲು ಕೂಡ ನೀವು ಬೆಳಗಿನ ಜಾವದಲ್ಲಿ ವ್ಯಾಯಾಮ ಮಾಡುವುದಾದರೆ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ ಕೆಲವರು ನಾನು ಆಫೀಸಿಗೆ ಬೇಗನೆ ಏಳು ಗಂಟೆಗೆ ಹೋಗಬೇಕು ಆದ್ದರಿಂದ ಇದು ಬಹಳಷ್ಟು ಕಷ್ಟವೆಂದು ಹೇಳುತ್ತಾರೆ ಆದ್ದರಿಂದ ನೀವು ಸಾಮಾನ್ಯವಾಗಿ ಏಳುವ ಸಮಯಕ್ಕಿಂತ ಸ್ವಲ್ಪ ಮುಂಚೇನೆ ಎದ್ದೇಳಲು ಪ್ರಯತ್ನಿಸಿ ಮತ್ತು ವ್ಯಾಯಾಮಕ್ಕೆ 45 ನಿಮಿಷ ಕನಿಷ್ಠಪಕ್ಷ ಅರ್ಧಗಂಟೆಯಾದರೂ ಮೀಸಲಿಡಿ ನೀವು ನಿಮ್ಮ ಮಲಗುವ ಸಮಯವನ್ನು ಕಡಿಮೆ ಮಾಡಿ ಆದ್ದರಿಂದ ಇದು ನಿಮ್ಮ ಸಕ್ರಿಯ ಸಮಯವನ್ನು ಸಮತೋಲನಗೊಳಿಸುತ್ತದೆ ರಾತ್ರಿ ತಡವಾಗಿ ಇನ್ನೂ ಒಂದು ಗಂಟೆ ಹೆಚ್ಚಿಗೆ ಎಚ್ಚರದಿಂದಿರುವ ಬದಲು ಬೇಗನೆ ಮಲಗಿ ಮತ್ತು ಒಂದು ಗಂಟೆಯನ್ನು ಬೆಳಗಿನ ಜಾವದಲ್ಲಿ ವ್ಯಾಯಾಮಕ್ಕೆ ಮೀಸಲಿಡಿ ಆದ್ದರಿಂದ ನೀವು ಇನ್ನೊಂದು ಕಾರಣಕ್ಕಾಗಿ ಗರಿಷ್ಠ ಪ್ರಮಾಣದ ಲಾಭವನ್ನು ಪಡೆಯಲು ಸಾಧ್ಯ ಇದು ಕೇವಲ ಬೆಳಿಗ್ಗೆ ಎದ್ದೇಳುವುದು ಅಷ್ಟೇ ಅಲ್ಲ ಜೊತೆಗೆ ಇದು ನಿಮ್ಮನ್ನು ಬೆಳಗಿನ ಜಾವ ಸೂರ್ಯೋದಯದ ಸಮಯದಲ್ಲಿ ಹೊರಗಡೆ ಹೋದಾಗ ನಿಮ್ಮನ್ನು ಶಕ್ತಿಯುತ ಗೊಳಿಸುತ್ತದೆ ನೀವು ಬೆಳಗಿನ ಜಾವ ಸೂರ್ಯನಿಂದ ವಿಟಮಿನ್ ಡಿ ಅನ್ನು ಪಡೆದುಕೊಳ್ಳುತ್ತೀರಿ ಮತ್ತು ಶಕ್ತಿಪಡೆದುಕೊಳ್ಳುತ್ತೀರಿ ಆದ್ದರಿಂದ ವಿಶೇಷವಾಗಿ ಶೀತಲ ಪ್ರದೇಶದ ರಾಷ್ಟ್ರಗಳಲ್ಲಿ ಅಥವಾ ಶೀತಲ ವಾತಾವರಣದ ದಲ್ಲಿ ವಾಸಿಸುತ್ತಿರುವ ಜನರು ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳದೆ ಎಲ್ಲಾ ಸಮಯದಲ್ಲೂ ಮಂದಬೆಳಕು ಅಥವಾ ಕತ್ತಲೆಯ ಸ್ಥಳದಲ್ಲಿ ಇರುತ್ತಾರೆ ಎಂದು ಹೇಳಲಾಗುತ್ತದೆ ಆದ್ದರಿಂದ ಸೂರ್ಯನ ಬೆಳಕಿಗೆ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಳದೆ ಇರುವುದರಿಂದ ಇವರು ವಿಟಮಿನ್ ಡಿ ಕೊರತೆಯ ಸಮಸ್ಯೆಯನ್ನು ಎದುರಿಸುತ್ತಾರೆ ಆದರೆ ಇದೆಲ್ಲ ಹೇಳಿದ ಮೇಲೆ ನಿಮ್ಮಲ್ಲಿ ಕೆಲವೊಬ್ಬರು ವ್ಯಾಯಾಮವನ್ನು ಪ್ರಾರಂಭಿಸಬಹುದು ಮತ್ತೆ ಕೆಲವೊಮ್ಮೆ ನಿಲ್ಲಿಸಬಹುದು ಮತ್ತೆ ನೀವು ವ್ಯಾಯಾಮವನ್ನು ಪ್ರಾರಂಭಿಸಬಹುದು ಆದ್ದರಿಂದ ನೀವು ವ್ಯಾಯಾಮವನ್ನು ಪ್ರಾರಂಭಿಸಿದಾಗ ಅದನ್ನು ಪುನರ್ ಆರಂಭಿಸುವುದು ಮುಖ್ಯ ಸರಿನಾ ಕೆಲವೊಮ್ಮೆ ಭಾರಿ ಮಳೆ ಬಿರುಗಾಳಿ ಮತ್ತೆ ಹವಾಮಾನದಲ್ಲಿ ಬದಲಾವಣೆಗಳಾದಾಗ ನೀವು ವ್ಯಾಯಾಮವನ್ನುನಿಲ್ಲಿಸಬೇಕಾಗುತ್ತದೆ ಆದ್ದರಿಂದ ಹೊರಗೆ ಹೋಗುವುದು ಗಾಳಿಗೆ ಮೈಯೊಡ್ಡಿ ತಿರುಗಾಡುವುದು ಸುರಕ್ಷಿತವಲ್ಲ ಇದರಿಂದ ನೀವು ಒಳಗೆ ಇರಲು ಬಯಸುತ್ತೀರಿ ಚಿತ್ರಕಲೆಯಂತಹ ಮುಂತಾದ ಪ್ರಮುಖ ಚಟುವಟಿಕೆಗಳನ್ನು ಮುಗಿಸಬೇಕು ಕೆಲವೊಮ್ಮೆ ನಿಮಗೆ ಮಾಡಲು ಆಗಲಿಲ್ಲವೆಂದರೆ ಪರವಾಗಿಲ್ಲ ಆದರೆ ಎಲ್ಲಾ ಸಮಯದಲ್ಲಿ ವ್ಯಾಯಾಮವನ್ನು ನಿಲ್ಲಿಸಿ ಇದನ್ನೇ ಇದನ್ನೇ ಒಂದು ಕೆಟ್ಟ ಚಟವನ್ನಾಗಿ ಅಳವಡಿಸಿಕೊಳ್ಳಬಾರದು ಆದ್ದರಿಂದ ವ್ಯಾಯಾಮವನ್ನು ಬಹುಬೇಗನೆ ಪುನರಾರಂಭಿಸು ವುದು ಮುಖ್ಯವಾಗಿದೆ ಎಷ್ಟು ಬೇಗನೆ ಪ್ರಾರಂಭಿಸುತ್ತೀರಿ ಅಷ್ಟು ಒಳ್ಳೆಯದು ಸರಿನಾ ಸ್ಲೈಡ್ ನ ಸಮಯ 1638ನೋಡಿ ಆದ್ದರಿಂದ ನಿಯಮಿತವಾದ ವ್ಯಾಯಾಮಕ್ಕೆ ನಾನು ಕೆಲವೊಂದು ಸಲಹೆಗಳನ್ನು ಕೊಡುತ್ತೇನೆ ಮೊದಲು ಯಾವುದೇ ತರಹದ ವ್ಯಾಯಾಮವನ್ನು ಪ್ರಾರಂಭಿಸುವಲ್ಲಿ ಎದುರಾಗುವ ಕಠಿಣತೆ ಗಳನ್ನು ಅರ್ಥಮಾಡಿಕೊಳ್ಳಿ ಇದನ್ನು ನೀವು ರಾತ್ರೋರಾತ್ರಿ ಯಾದರೂ ನಿರ್ಧರಿಸಿ ಅಥವಾ ಒಂದು ಕ್ಷಣದಲ್ಲಿ ನೀವು ನಾನು ಎದ್ದೇಳು ತ್ತೇನೆ ಮೈದಾನಕ್ಕೆ ಹೋಗುತ್ತೇನೆಜಾಗಿಂಗ್ ಸೈಕ್ಲಿಂಗ್ ಯೋಗ ಮಾಡುತ್ತೇನೆ ಅಲ್ಲದೆ ಯಾವುದಾದರೂ ಕೆಲವೊಂದು ಆಟಗಳನ್ನು ಏನೇ ಆಗಿರಲಿ ನಾನು ಮೊದಲು ಹೋಗುತ್ತೇನೆ ಮತ್ತು ಪ್ರಾರಂಭಿಸುತ್ತೇನೆ ಎಂದು ನಿರ್ಧರಿಸಿ ನೀವು ನಿರ್ಧರಿಸಿದ ಕ್ಷಣದಲ್ಲಿ ಆ ಸಮಯಕ್ಕೆ ಅಲಾರ್ಮ್ ಇಟ್ಟು ಆ ಸಮಯಕ್ಕೆ ಎದ್ದು ನೀವು ಹೋಗಬಹುದು ಆದ್ದರಿಂದ ವ್ಯಾಯಾಮವನ್ನು ಪ್ರಾರಂಭಿಸಲು ಇದು ಒಂದೇ ತ್ವರಿತವಾದ ಮತ್ತು ಸಮರ್ಥವಾದ ಹಾದಿ ಕೆಲವೊಂದು ಸಂದರ್ಭಗಳಲ್ಲಿ ನೀವು ಬೇಗನೆ ನಿರ್ಧಾರ ತೆಗೆದುಕೊಳ್ಳಲು ಆಗುವುದಿಲ್ಲ ವಿಶೇಷವಾಗಿ ನೀವು 9 ಅಥವಾ 10 ಗಂಟೆಗೆ ಎದ್ದೇಳುವ ರಾಗಿದ್ದಾರೆ ನೀವು ಎದ್ದೇಳುವ ಸಮಯವನ್ನು ಸ್ವಲ್ಪ ಬೇಗನೆ ಮಾಡಿಕೊಳ್ಳಬೇಕು ಆದ್ದರಿಂದ 900 ಬದಲಿಗೆ 800 800 ಗಂಟೆ ಯು 730 700 ಮತ್ತೆ 630 600 ಯಾಗಿ ಬದಲಾಗುತ್ತ ಬರುತ್ತದೆ ಅದ್ದರಿಂದ ಕೆಲವರಿಗೆ ಕ್ರಮೇಣ ಸಮಯವು ಕಡಿಮೆಯಾಗುತ್ತ ಬರುತ್ತದೆ ಇದು ಅವರಿಗೆ ಯಾವುದೇ ತರಹದ ವ್ಯಾಯಾಮವನ್ನು ನಿಧಾನವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಆದಾಗ್ಯೂ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತದೆ ಎಂದು ಅರ್ಥೈಸಿಕೊಳ್ಳಬೇಕು ನೀವು ವ್ಯಾಯಾಮ ಮಾಡಲು ಹೋಗುವ ಸ್ಥಳ ಯಾವುದೇ ಆಗಿರಲಿ ಉದಾಹರಣೆಗೆ ಮೈದಾನ ಸ್ಟೇಡಿಯಂ ಪಾರ್ಕ್ ಅಥವಾ ಹತ್ತಿರದ ನದಿ ಸರೋವರ ಸಮುದ್ರತೀರ ಅಥವಾ ಇನ್ಯಾವುದೇ ಪರ್ವತಪ್ರದೇಶ ವಾಗಿರಬಹುದು ಆದ್ದರಿಂದ ಈ ಸ್ಥಳಗಳಿಗೆ ಹೋಗಿ ತಲುಪುವವರೆಗೆ ನಿಮಗೆ ಇಚ್ಛಾಶಕ್ತಿ ಮತ್ತು ದೃಢನಿರ್ಧಾರ ಇರಬೇಕು ಎಂದು ಹೇಳಲಾಗುತ್ತದೆ ನೀವು ಆ ಸ್ಥಳವನ್ನುತಲುಪಿದ ಕೂಡಲೇ ಸ್ವಾಭಾವಿಕವಾಗಿ ಸುತ್ತಮುತ್ತಲಿನ ಶುದ್ಧವಾದ ಗಾಳಿ ಪಕ್ಷಿಗಳ ಕಲರವ ಹಾಗೂ ಅಲ್ಲಿನ ನಿಸರ್ಗದ ದೃಶ್ಯಾವಳಿಗಳು ಏನನ್ನಾದರೂ ಮಾಡಲು ನಿಮ್ಮನ್ನು ಪ್ರೇರೆಪಿಸುತ್ತವೆ ಆದ್ದರಿಂದ ಇದರ ಉಪಾಯ ಏನೆಂದರೆ ನೀವು ಬೆಳಗಿನ ಜಾವ ಎದ್ದು ನೀವು ಎಲ್ಲಿ ವ್ಯಾಯಾಮವನ್ನು ಮಾಡಬೇಕೆಂದಿದ್ದೀರೋ ಆ ಸ್ಥಳವನ್ನು ತಲುಪಿ ವ್ಯಾಯಾಮ ಪ್ರಾರಂಭಿಸಿ ನಿಮ್ಮನ್ನು ನೀವು ಆ ಹಂತಕ್ಕೆ ಕರೆದೊಯ್ಯಬೇಕು ಉಳಿದದ್ದೆಲ್ಲ ಸ್ವಾಭಾವಿಕವಾಗಿ ನೋಡಿಕೊಳ್ಳುತ್ತದೆ ಈಗ ನಿಮಗೆ ಒಬ್ಬರೇ ಹೋಗಲು ಕಷ್ಟವೆನಿಸಿದರೆ ಮುಂದಿನ ಸಲಹೆಯೆಂದರೆ ಗುಂಪುಗಳಲ್ಲಿ ಸೇರುವುದು ಕನಿಷ್ಠಪಕ್ಷ ನಿಮಗೆ ಗೆಳೆಯ ಸಹೋದ್ಯೋಗಿ ಅಥವಾ ಉದ್ಯಮದ ಪಾಲುದಾರರು ಅಥವಾ ಸಂಗಾತಿ ಸಹೋದರ ಸಹೋದರಿ ಅಥವಾ ಯಾರೋ ಒಬ್ಬರು ಇದ್ದೇ ಇರುತ್ತಾರೆ ಆದ್ದರಿಂದ ನೀವು ಒಂದು ಗುಂಪನ್ನು ಸೇರಿ ಮತ್ತೆ ನಂತರ ನೀವು ನಿರ್ದಿಷ್ಟ ಸಮಯದಲ್ಲಿ ಜಿಮ್ ಗೆ ಅಥವಾ ಕೆಲಸಕ್ಕೆ ಹೋಗುವುದೆಂದು ನಿರ್ಧರಿಸುತ್ತೀರಿ ಆಮೇಲೆ ನೀವು ಒಬ್ಬರಿಗೊಬ್ಬರು ಕರೆ ಮಾಡಿ ಭೇಟಿಯಾಗುವಿರಿ ಒಂದು ವೇಳೆ ನೀವು ಒಂದು ದಿನ ತಪ್ಪಿಸಿಕೊಂಡರೆ ನಿಮ್ಮ ಸಹಚರರ ಗುಂಪಿನ ಒತ್ತಡವನ್ನು ಕಳೆದುಕೊಂಡ ಅನುಭವವಾಗುತ್ತದೆ ಆದ್ದರಿಂದ ಬೇರೊಬ್ಬ ಗೆಳೆಯ ಪರವಾಗಿಲ್ಲ 45 ನಿಮಿಷದ ಬದಲಿಗೆ 30 ನಿಮಿಷಗಳ ಕಾಲ ವಾಕಿಂಗ್ ಮಾಡೋಣ ಎನ್ನುತ್ತಾನೆ ಆದ್ದರಿಂದ ಸ್ವಲ್ಪಮಟ್ಟಿಗೆ ನಿಮಗೆ ಇಲ್ಲವೆನ್ನಲು ಮುಜುಗರ ವೆನಿಸುತ್ತದೆ ಮತ್ತೆ ಇದು ನಿಮಗೆ ಸ್ಥಿರತೆಯನ್ನು ಕಾಯ್ದುಕೊಳ್ಳುವಲ್ಲಿ ಒತ್ತಡ ಹಾಕುತ್ತದೆ ಆದ್ದರಿಂದ ನಿಮಗೆ ಸ್ವಪ್ರೇರಣೆ ಇಲ್ಲದಿದ್ದಲ್ಲಿ ನಿಮ್ಮನ್ನು ಪ್ರೇರೇಪಿಸಲು ಗುಂಪನ್ನು ಸೇರುವುದು ಒಳ್ಳೆಯದು ಮತ್ತೆ ಮೂರನೇ ಸಲಹೆ ಏನೆಂದರೆ ಒಂದು ವೇಳೆ ನಿಮ್ಮ ಮನದಲ್ಲಿ ಏನಾದರೂ ಒಂದು ಗುರಿಯನ್ನು ಇಟ್ಟುಕೊಂಡಿದ್ದರೆ ಉದಾಹರಣೆಗೆ ನಿಮ್ಮ ದೇಹದ ತೂಕವನ್ನು ಕಡಿಮೆ ಮಾಡುವ ಯೋಜನೆ ಹಾಕಿಕೊಂಡಿದ್ದರೆ ನಾನು ನಿರ್ದಿಷ್ಟವಾಗಿ ನನ್ನ ತೂಕವನ್ನು ಕಡಿಮೆ ಮಾಡಲು ವ್ಯಾಯಾಮ ಮಾಡುತ್ತೇನೆ ಅಥವಾ ನಿಮಗೆ ಡಯಾಬಿಟಿಸ್ ಇದ್ದು ವೈದ್ಯರು ನಿಮಗೆ ದಿನಕ್ಕೆ ಕನಿಷ್ಠ ಪಕ್ಷ ಪ್ರತಿದಿನ 10000 ಹೆಜ್ಜೆಗಳನ್ನು ನಡೆಯಿರಿ ಎಂದು ಸಲಹೆ ನೀಡಿದ್ದಾರೆ ಆದ್ದರಿಂದ ನಾನು ಡಯಾಬಿಟಿಸ್ ಅನ್ನು ನಿಯಂತ್ರಣದಲ್ಲಿಡಲು ಬಯಸುತ್ತೇನೆ ಮತ್ತು ತೂಕ ಕಡಿಮೆ ಮಾಡುವುದನ್ನು ಮನದಲ್ಲಿ ಗುರಿಯಾಗಿಟ್ಟುಕೊಂಡು ನನ್ನ ಉದ್ದೇಶವನ್ನು ಸಾಧಿಸುತ್ತೇನೆ ಅಲ್ಲದೆ ನೀವು ಮುಂದಿನ ವರ್ಷದ ನನ್ನ ಮದುವೆಗೆ ಮುಂಚೆ 20 ಕಿಲೋ ತೂಕವನ್ನು ಕಡಿಮೆ ಮಾಡುತ್ತೇನೆ ಎಂದು ಹೇಳಬಹುದು ಆದ್ದರಿಂದ ನನಗೆ ಒಂದು ವರ್ಷ ಸಮಯ ಇದೆ ನಾನು ಕನಿಷ್ಠಪಕ್ಷ ಪ್ರತಿ ತಿಂಗಳಿಗೆ ಎರಡರಿಂದ ಮೂರು ಕೆಜಿ ತೂಕವನ್ನು ಇಳಿಸಲು ಪ್ರಾರಂಭಿಸುತ್ತೇನೆ ಮತ್ತೆ ನಾನು ಕೊನೆಯಲ್ಲಿ ಇನ್ನು ಕಡಿಮೆ ಮಾಡಲು ಸಮರ್ಥನಾಗಿದ್ದೇನೆ ಮತ್ತು ಹೇಗಾದರೂ ಮಾಡಿ ವರ್ಷದಲ್ಲಿ 20 ಕಿಲೋ ತೂಕವನ್ನು ಕಡಿಮೆ ಮಾಡಲು ಸಾಧ್ಯವೇ ಎನ್ನುವುದನ್ನು ನೋಡೋಣ ಆದ್ದರಿಂದ ಈ ಗುರಿಯನ್ನು ಇಟ್ಟುಕೊಳ್ಳುವುದು ಮತ್ತು ನಿಮ್ಮ ವ್ಯಾಯಾಮದ ಮಿತಿಗೆ ಅನುಗುಣವಾಗಿ ಈ ಗುರಿಯನ್ನು ಸಾಧಿಸಲು ಗುರಿಯನ್ನು ನಿಗದಿಪಡಿಸುವುದು ನೀವು ಗುರಿಯನ್ನು ಸಾಧಿಸಲು ಬಯಸುವ ಸಮಯದ ಪ್ರಕಾರ ಪ್ರೇರೇಪಿತರಾಗಿ ಇರಿಸಲು ನಿಮಗೆ ಸಹಾಯ ಮಾಡುತ್ತದೆ ಇನ್ನೊಂದು ಕುತೂಹಲಕಾರಿ ವಿಷಯವೆಂದರೆ ಒಂದು ಸಲ ನಿಮ್ಮ ದೇಹಕ್ಕೆ ಅಭ್ಯಾಸ ಬಲವಾದರೆ ಮತ್ತು ನಿಮ್ಮ ಮನಸ್ಸು ಅದನ್ನು ಆಂತರಿಕ ಗೊಳಿಸಿದರೆ ಮತ್ತು ನಿಮ್ಮ ನಿದ್ರೆ ಮತ್ತು ಎಚ್ಚರದ ಸ್ಥಿತಿಯನ್ನು ನಿಯಂತ್ರಣಗೊಳಿಸುವ ಪ್ರಕ್ರಿಯೆಯಾದ circadian rhythm ಕೂಡ ಹೊಂದಿಕೊಂಡು ಹೋಗುತ್ತದೆ ನಾವು ಹೇಳುವುದಾದರೆ ನೀವು 8 ಗಂಟೆಯವರೆಗೂ ಮಲಗುತ್ತಿದ್ದರೆ ಆಗ ನೀವು ನಿಧಾನವಾಗಿ ಈ ಹವ್ಯಾಸವನ್ನು ಬದಲಾಯಿಸಿ 5 ಗಂಟೆಗೆಎದ್ದು ಕಾಫಿ ಕುಡಿದು ಫ್ರೆಶ್ ಆಗಿ ವ್ಯಾಯಾಮದ ಸ್ಥಳವನ್ನು 5 30ಕ್ಕೆ ತಲುಪುತ್ತೀರಿ ಈಗ ಇದು ತಿಂಗಳು ಅಥವಾ ಒಂದು ತಿಂಗಳು ಮತ್ತು ಅರ್ಧ ತಿಂಗಳಲ್ಲಿ ಈ ಹವ್ಯಾಸ ಅಂತರಾಳದಲ್ಲಿ ಉಳಿದುಬಿಡುತ್ತದೆ ಮತ್ತು ಒಂದು ವೇಳೆ ನೀವು ಇದನ್ನು ಬಿಟ್ಟುಬಿಡಬೇಕೆಂದು ಬಯಸಿದರುರೂ ಸಹ ನೀವು ಆ ಸ್ಥಳವನ್ನು ತಲುಪುವಲ್ಲಿ ಮತ್ತು ವ್ಯಾಯಾಮವನ್ನು ಮಾಡುವುದನ್ನು ತಪ್ಪಿಸಿಕೊಂಡರೆ ಅದು ನಿಮಗೆ ನೀವು ಚಂಚಲತೆ ಅನುಭವಿಸುವ ಮೂಲಕ ವ್ಯಾಯಾಮ ಮಾಡುವಂತೆ ಪ್ರೇರೇಪಿಸುತ್ತದೆ ಆದ್ದರಿಂದ ಈ ಒಂದು ಉಪಾಯ ಮತ್ತೆ ನಿಮ್ಮ ಅಂತರಾಳದಲ್ಲಿ ಉಳಿಯುತ್ತದೆ ಇದು ಸಹಜ ವಾಗಿ ಸ್ವಯಂ ಪ್ರೇರಿತ ಚಟುವಟಿಕೆಯಾಗಿ ಬಿಡುತ್ತದೆ ಒಂದು ವೇಳೆ ನೀವು ವ್ಯಾಯಾಮವನ್ನು ಬಿಟ್ಟರೆ ನಿಮ್ಮ ದೇಹವು ಓಹ ನೀನು ಇವತ್ತು ವ್ಯಾಯಾಮ ಮಾಡುವುದನ್ನು ಬಿಟ್ಟಿದ್ದೀಯ ನಾನು ಚಡಪಡಿಸುತ್ತಿದ್ದೇನೆ ನೀನು ಇವತ್ತು ಏನು ಮಾಡಿದ್ದೀಯಾ ಅದರಿಂದ ನಾನು ಖುಷಿಯಾಗಿಲ್ಲ ಆದ್ದರಿಂದ ನಾಳೆ ನನ್ನನ್ನು ಮತ್ತೆ ವ್ಯಾಯಾಮಕ್ಕೆ ಕರೆದುಕೊಂಡು ಹೋಗು ಜಾಸ್ತಿ ಅಭ್ಯಾಸ ಮಾಡು ಆದ್ದರಿಂದ ನಾನು ಸಂತೋಷವಾಗಿರುತ್ತೇನೆ ಎಂದು ಹೇಳುತ್ತಿರುತ್ತದೆ ಆದ್ದರಿಂದ ಒಂದು ವೇಳೆ ಈ ಆಂತರಿಕ ಪ್ರೇರಣೆಯನ್ನು ಸ್ವಯಂಚಾಲಿತವಾಗಿ ಪ್ರಚೋದಿಸಿದರೆ ಮತ್ತು ನೀವು ಅದಕ್ಕೆ ಸಹಕರಿಸಿದರೆ ನೀವು ವ್ಯಾಯಾಮ ಮಾಡುವುದನ್ನು ತಡೆಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಈಗ ಒಂದು ವೇಳೆ ನೀವು ಕೆಲಸದೊತ್ತಡದಿಂದ ಅಥವಾ ಯಾವುದಾದರೂ ಮುಖ್ಯವಾದ ಕಾರ್ಯಕ್ರಮದಿಂದ ಅಥವಾ ನಾನು ಹೇಳಿದ ಹಾಗೆ ಯಾವುದೇ ತರಹದ ದುರಂತ ಪರಿಸ್ಥಿತಿ ಬಂದೊದಗಿ ನಿಮಗೆ ವ್ಯಾಯಾಮದ ಮೇಲೆ ಕಡಿಮೆ ಸಮಯ ನೀಡಿ ಕೆಲಸದ ಮೇಲೆ ಜಾಸ್ತಿ ಸಮಯ ವಿನಿಯೋಗಿಸುವಂತೆ ಒತ್ತಡ ಬಂದ ದಿನಗಳಲ್ಲಿ ನಿಮಗೆ ನಿಜವಾಗಿಯೂ ವ್ಯಾಯಾಮ ಮಾಡಲು ಸಾಧ್ಯವಾಗುವುದಿಲ್ಲ ಈಗ ನೀವು ವ್ಯಾಯಾಮವನ್ನು ತಪ್ಪಿಸಿಕೊಂಡ ದಿನಗಳಲ್ಲಿ ಆ ಕೊರತೆಯನ್ನು ಇನ್ನಾವುದೇ ಪರ್ಯಾಯ ಗಳಿಂದ ಪೂರಕ ಗೊಳಿಸಿ ಒಂದು ವೇಳೆ ನೀವು ಸೈಕಲ್ ಮೂಲಕ ಹೋಗಲು ಸಾಧ್ಯವಾದರೆ 15ರಿಂದ 20 ನಿಮಿಷಗಳ ಮುಂಚೆ ಹೊರಡಿ ಮತ್ತು ಆಫೀಸ್ ನ್ನು ತಲುಪಿದ ಕೂಡಲೇ ಲಿಫ್ಟ್ ಮೂಲಕ ಮೊದಲಿಗೆ ಮೆಟ್ಟಿಲುಗಳನ್ನು ಹತ್ತಿ ಏನಾಗುತ್ತದೆಯೆಂದರೆ ನೀವು ಈ ಪೂರಕ ಚಟುವಟಿಕೆಗಳನ್ನು ಮಾಡಲು ಪ್ರಾರಂಭಿಸುತ್ತೀರಿ ಕೆಲವೊಮ್ಮೆ ನೀವು ಈ ಪೂರಕ ಚಟುವಟಿಕೆಗಳನ್ನು ಆನಂದಿಸಬಹುದು ಆದ್ದರಿಂದ ಕೊನೆಯಲ್ಲಿ ನೀವು ಅವುಗಳನ್ನು ನಿಯಮಿತವಾಗಿ ಅಳವಡಿಸಿಕೊಳ್ಳಬಹುದು ಇದು ನಾನು ಹೇಳುತ್ತಿರುವುದು ನಿಮ್ಮ ದಿನ ನಿತ್ಯ ವ್ಯಾಯಾಮವನ್ನು ಹೊರತುಪಡಿಸಿ ನೀವು ನಿಮ್ಮ ನಿಯಮಿತ ವ್ಯಾಯಾಮವನ್ನು ಪುನರಾರಂಭಿಸ ಬಹುದು ಅದರಿಂದ ನೀವು ಇನ್ನು ಜಿಮ್ ಗೆ ಹೋಗುವವರಿಗೆ ಅಥವಾ ಟ್ರೆಡ್ ಮಿಲ್ ಮೇಲೆ ಜಾಗಿಂಗ್ ಮಾಡುವುದನ್ನು ಹೊರತುಪಡಿಸಿ ನಾನು ಆಫೀಸಿಗೆ ಸೈಕಲ್ ಮೂಲಕ ಅಥವಾ ನಡೆದುಕೊಂಡು ಹೋಗಬೇಕು ಎಂದು ಅನಿಸುತ್ತದೆ ಸರಿನಾ ಮತ್ತೆ ಬಾತ್ ರೂಂನಲ್ಲಿ ಸ್ನಾನ ಮಾಡುವುದರ ಬದಲಿಗೆ ನಾನು ಸ್ವಿಮ್ಮಿಂಗ್ ಪೂಲ್ ಗೆ ಹೋಗಿ ಈಜಾಡಿ ಆನಂದಿಸಿ ಮತ್ತೆ ಸಾಯಂಕಾಲದ ಸಮಯದಲ್ಲಿ ಇನ್ನೊಂದು ಬಾರಿ ಸ್ನಾನ ಮಾಡಬೇಕೆಂದು ಅನಿಸುತ್ತದೆ ಈ ಪೂರಕ ಚಟುವಟಿಕೆಗಳು ನಿಮ್ಮ ಆರೋಗ್ಯ ನಿರ್ವಹಣೆಯಲ್ಲಿ ಹೆಚ್ಚಿನ ಪುಷ್ಟಿಯನ್ನು ನೀಡುತ್ತವೆ ಈಗ ಒಂದು ವೇಳೆ ಇವೆಲ್ಲಾ ಸಾಧ್ಯವಾಗದಿದ್ದರೆ ಇವುಗಳನ್ನು ಸ್ವಲ್ಪ ಆಕರ್ಷಣೀಯ ರೀತಿಯಲ್ಲಿ ಮಾಡಲು ಪ್ರಯತ್ನಿಸಿ ಮತ್ತು ವ್ಯಾಯಾಮವನ್ನು ಮೋಜಿನ ರೀತಿಯಲ್ಲಿ ಮಾಡಿ ನಿಮ್ಮ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಇವತ್ತು ಬಹಳಷ್ಟು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳು ಇದ್ದಾವೆ ಆದ್ದರಿಂದ ಇವತ್ತು ನೀವು ನಿಮ್ಮ ಮೊಬೈಲ್ ಅನ್ನು ಬಳಸಬಹುದು ಬಹಳಷ್ಟು ಒಳ್ಳೆಯ ಅಪ್ಲಿಕೇಶನ್ ಗಳು ಇದ್ದಾವೆ ನಾನು ಅವುಗಳನ್ನು ಪ್ರಕಟಿಸಲು ಇಷ್ಟಪಡುವುದಿಲ್ಲ ನೀವೇ ಅಪ್ಲಿಕೇಶನ್ ಗಳನ್ನು ಹುಡುಕಿರಿ ಅವುಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ಬಳಸಿರಿ ಅವುಗಳನ್ನು ನಿಮ್ಮ ಕೈಗಡಿಯಾರ ದೊಂದಿಗೆ ಬಳಸಿರಿ ಇತ್ತೀಚಿನ ದಿನಗಳಲ್ಲಿ ಎಲೆಕ್ಟ್ರಾನಿಕ್ ಗೇರ್ ಗಳು ಮಾರುಕಟ್ಟೆಯಲ್ಲಿ ಬಂದಿವೆ ಇವುಗಳಿಂದ ನಿಮ್ಮ ಮೊಬೈಲನ್ನು ಗಡಿಯಾರದೊಂದಿಗೆ ಕನ್ನೆಕ್ಟ್ ಮಾಡಬಹುದು ಮತ್ತು ದಿನಕ್ಕೆ ಕನಿಷ್ಠ 10000 ಹೆಜ್ಜೆಗಳಂತೆ ನೀವು ನಿಮ್ಮ ಹೆಜ್ಜೆಗಳನ್ನು ಪತ್ತೆಹಚ್ಚಿ ದಾಖಲೆ ಇಡಬಹುದು ನಿಮ್ಮ ಹೃದಯ ಬಡಿತ ಮತ್ತು ನಾಡಿಬಡಿತವನ್ನು ಪರೀಕ್ಷಿಸಬಹುದು ಮತ್ತೆ ನೀವು ಬಹಳ ಅವಧಿಯವರೆಗೆ ಕುಳಿತುಕೊಂಡಿದ್ದರೆ ಅದು ನಿಮ್ಮನ್ನು ಎಚ್ಚರಿಸಿ ಸ್ವಲ್ಪ ಸಮಯ ನಡೆಯಲು ಹೇಳುತ್ತದೆ ಇದರಿಂದ ನೀವು ಪ್ರೇರೇಪಿತರಾಗಿ ರುವಂತೆ ಮಾಡುತ್ತದೆ ಮತ್ತು ಅದೇ ಸಮಯದಲ್ಲಿ ನೀವು ಆ ದಿನಕ್ಕೆ ನಿಮ್ಮ 10000 ಹೆಜ್ಜೆಗಳನ್ನು ನಡೆದರೆ ನಿಮಗೆ ಐಕಾನ್ ಸಿಗುತ್ತದೆ ಇದರಿಂದಾಗಿ ಒಬ್ಬ ವ್ಯಕ್ತಿಯು ನಿಮಗೆ ಬಹುಮಾನ ನೀಡುತ್ತಾನೆ ಆದ್ದರಿಂದ ಅದು ನಿಮಗೆ ಒಂದು ಕಪ್ ತೋರಿಸುತ್ತದೆ ಮತ್ತು ಅದು ನಿಮ್ಮ ಗುರಿಯನ್ನು ಸಾಧಿಸಿದೆ ಎಂದು ಅದು ಹೇಳುತ್ತದೆ ಮತ್ತೆ ಅದು ನಿಮಗೆ ಅತಿ ತಮಾಷೆಯ ರೀತಿಯಲ್ಲಿ ಪ್ರೇರಣೆ ನೀಡುತ್ತದೆ ಒಂದು ವೇಳೆ ನೀವು ನಿಮ್ಮ ನೋಟ ಅಥವಾ ತೋರಿಕೆ ಗಳಲ್ಲಿ ಆಸಕ್ತಿ ಇದ್ದರೆ ಮತ್ತು ಶಾಪಿಂಗ್ ಮುಂತಾದವುಗಳಲ್ಲಿ ಆಸಕ್ತಿ ಇದ್ದರೆ ಮತ್ತೆ ನೀವು ಹೊಸ ರನ್ನಿಂಗ್ ಶೂ ಗಳು ಅಥವಾ ಸ್ಫೋರ್ಟ್ಸ್ ಸಂಬಂಧಿ ಹುಡುಪುಗಳು ಒಂದಿಗೆ ನಿಯಮಿತವಾಗಿ ವ್ಯಾಯಾಮ ಪ್ರಾರಂಭಿಸಬೇಕು ಒಂದು ವೇಳೆ ನಾನು 45 ದಿನಗಳನ್ನು ಪೂರ್ಣಗೊಳಿಸಿದರೆ ಆಗ ನಾನು ಒಳ್ಳೆಯ ಶೂಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಒಂದು ವೇಳೆ ಆರು ತಿಂಗಳುಗಳ ಕಾಲ ಹೋದರೆ ದುಬಾರಿಯಾದ ಶೂಗಳನ್ನು ಕೊಳ್ಳುತ್ತೇನೆ ಅದರಿಂದ ಈ ತರಹದ ಹೇಳಿಕೆಗಳನ್ನು ನಿಮ್ಮಷ್ಟಕ್ಕೆ ನೀವೇ ಹೇಳಿಕೊಳ್ಳಬೇಕು ಈ ತರಹದ ಕಾಸ್ಟ್ಯೂಮ್ ಗಳಿಂದ ನೀವೇ ನಡೆಸಿಕೊಳ್ಳಬೇಕು ಎಲ್ಲವನ್ನೂ ನಿಮಗೆ ನೀವೇ ಹೇಳಿಕೊಳ್ಳಿ ಸರಿನಾ ಇದನ್ನು ಇನ್ನೂ ಆಕರ್ಷಣೀಯವಾಗಿ ಮಾಡಬೇಕೆಂದರೆ ತುಂಬ ಆಸಕ್ತಿಕರ ವಿಷಯವೇನೆಂದರೆ ನೀವು ಸ್ಥಳೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸುವುದು ಆದ್ದರಿಂದ ಜನರು ವಾಕಿಂಗ್ ಸೈಕ್ಲಿಂಗ್ ಮತ್ತು ಮ್ಯಾರಥಾನ್ ನಂತಹ ಮುಂತಾದ ಸ್ಥಳೀಯ ಸ್ಪರ್ಧೆಗಳನ್ನು ನಡೆಸುತ್ತಾರೆ ಮತ್ತೆ ಕೆಲ ಸಂದರ್ಭದಲ್ಲಿ ನೀವು ಗೆಲ್ಲಬಹುದು ಆದ್ದರಿಂದ ಒಂದು ವೇಳೆ ನೀವು ಸ್ಥಳೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸಣ್ಣ ಸಣ್ಣ ಜಯಗಳಿಂದ ನಿಮಗೆ ಪ್ರೋತ್ಸಾಹ ನೀಡಿದಂತಾಗುತ್ತದೆ ಆದರೆ ಅತ್ಯಂತ ಮುಖ್ಯ ವಿಷಯವೇನೆಂದರೆ ಒಂದು ಸಲ ನೀವು ನಿಮ್ಮ ನಿರಂತರ ಪರಿಶ್ರಮದಿಂದ ರೂಪುಗೊಂಡರೆ ಒಂದು ತರಹದ ವಿನ್ಯಾಸ ಅಥವಾ ಲಯವನ್ನು ಪಡೆದುಕೊಂಡರೆ ಆ ಲಯ ಅಥವಾ ವಿನ್ಯಾಸವನ್ನು ಮುರಿಯುವುದರಿಂದ ದೂರವಿರಬೇಕು ವಿಶೇಷವಾಗಿ ಇದನ್ನು ನೀವು ಚಿಕ್ಕ ಚಿಕ್ಕ ಕಾರಣಗಳಾದ ಸಾಮಾನ್ಯ ಶೀತ ಜ್ವರ ತಲೆನೋವು ಮತ್ತು ಸೀನುವಿಕೆ ಇಂತಹ ಕಾರಣಗಳಿಂದ ಈ ವಿನ್ಯಾಸವನ್ನು ಮುರಿಯುವುದನ್ನು ಆದಷ್ಟು ತಪ್ಪಿಸಬೇಕು ಈಗ ಇವು ಕೆಲ ಸಮಯಕ್ಕೆ ಕೆಲ ದಿನಗಳಿಗೆ ನಿಮ್ಮನ್ನು ವ್ಯಾಯಾಮ ಮಾಡುವುದನ್ನು ಬಿಡಲು ಮನವೊಲಿಸುವಂತಹ ನೆಪ ಗಳಾಗಿವೆ ಆದರೆ ನೀವು ಈ ತರಹದ ಮನವೊಲಿಸುವಂತಹ ನೆಪಗಳಿಗೆ ಶರಣಾಗಬಾರದು ನಿಜ ಹೇಳಬೇಕೆಂದರೆ ಇದೆಲ್ಲ ಕುಂಟು ನೆಪಗಳು ನೀವು ನಿಜವಾಗಿಯೂ ನಿಮ್ಮನ್ನು ಬಲಶಾಲಿಗಳನ್ನಾಗಿ ಮಾಡಲು ಇಷ್ಟವಿದ್ದರೆ ಇಂತಹ ಸಣ್ಣಪುಟ್ಟ ವಿಷಯಗಳನ್ನು ನಿರ್ಲಕ್ಷಿಸಬೇಕು ಒಂದು ವೇಳೆ ನಿಮ್ಮ ಜ್ವರ ತುಂಬಾ ಹೆಚ್ಚಿದ್ದರೆ ಮತ್ತು ನೀವು ತುಂಬಾ ದುರ್ಬಲರಾಗಿದ್ದರೆ ಖಂಡಿತವಾಗಿಯೂ ನೀವು ಜಿಮ್ಗೆ ಹೋಗಿ ನಂತರ ವ್ಯಾಯಾಮ ಮಾಡುವುದು ಸೂಕ್ತವಲ್ಲ ಆದರೆ ನಿರಂತರ ವ್ಯಾಯಾಮದಿಂದ ಕೆಲವೊಂದು ಸಣ್ಣಪುಟ್ಟ ಕಾಯಿಲೆಗಳು ಕಣ್ಮರೆಯಾಗುತ್ತವೆ ಎಂಬುದನ್ನು ನೀವು ಅರಿತುಕೊಳ್ಳಬೇಕು ನೀವು ನಿಜವಾಗಿಯೂ ಕಡಿಮೆ ಶಕ್ತಿ ಉಳ್ಳವ ರೆನಿಸಿದ ದಿನಗಳಲ್ಲಿ ನೀವು ಅದರ ತೀವ್ರತೆಯನ್ನು ಕಡಿಮೆ ಮಾಡಬಹುದು ಈಗ ಒಂದು ವೇಳೆ ನೀವು 45 ನಿಮಿಷಗಳ ಕಾಲ ನಡೆದರೆ ಕನಿಷ್ಠಪಕ್ಷ 15 ರಿಂದ 20 ನಿಮಿಷಗಳಷ್ಟು ತ್ವರಿತ ನಡಿಗೆಯನ್ನು ಮಾಡಬೇಕು ಇದರಿಂದ ಆ ಲಯವು ಮುರಿಯುವುದಿಲ್ಲ ಎಂದು ಹೇಳೋಣ ಮತ್ತೆ ಇದನ್ನು ನಾನು ಸಮಾಪ್ತಿ ಗೊಳಿಸುವ ಮುಂಚೆ ನಿಮಗೆ ಇನ್ನೊಂದು ಸಲಹೆಯನ್ನು ಕೊಡಲು ಬಯಸುತ್ತೇನೆ ನೀವು ನಿರ್ದಿಷ್ಟವಾಗಿ ಜಾಗಿಂಗ್ ಮಾಡಿದಾಗ ನೀವು ಅತಿಯಾಗಿ ದಣಿದಾಗ ಮತ್ತು ಒಂದು ವೇಳೆ ನೀವು ಸ್ಟೇಡಿಯಂನಲ್ಲಿ ಸುತ್ತು ಹಾಕುತ್ತಿರುವಾಗ ಮೊದಲನೇ ದಿನ ನೀವು ಎರಡು ಸುತ್ತು ಹಾಕುತ್ತೀರಿ ಎರಡನೇ ದಿನ 34 ಕ್ರಮೇಣ ನಿಧಾನವಾಗಿ ನೀವು 10 ಸುತ್ತುಗಳನ್ನು ತಲುಪುತ್ತೀರಿ ಆಗ ನಿಮಗೆ ಜೋರಾದ ಎದೆಬಡಿತದ ಅನುಭವವಾಗುತ್ತದೆ ಮತ್ತು ನಿಮಗೆ ಬಾಯಿ ತೆಗೆದು ಅದರಿಂದ ಉಸಿರಾಡಬೇಕು ಎಂದು ಅನಿಸುತ್ತದೆ ನೀವು ಬಾಯಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳುವುದು ಮತ್ತು ಹೊರ ಬಿಡುವುದನ್ನುಮಾಡಬಾರದು ಇದು ಅತಿ ಮುಖ್ಯ ಏಕೆಂದರೆ ನೀವು ಮೂಗಿನ ನಾಳಗಳ ಮೂಲಕವೂ ಕೂಡ ಉಸಿರು ತೆಗೆದುಕೊಳ್ಳಲು ಮತ್ತು ಹೊರಬಿಡಲು ಕಷ್ಟವಾದರೆ ನೀವು ಬಾಯಿಯ ಮೂಲಕ ಉಸಿರಾಡುವುದನ್ನು ಬಿಡಬೇಕು ನೀವು ನಿಮ್ಮ ಬಾಯಿಯನ್ನು ಮುಚ್ಚಿ ಕೇವಲ ಮೂಗಿನ ನಾಳಗಳ ಮೂಲಕ ಉಸಿರಾಡಬೇಕು ಇದು ನಿಮ್ಮ ತೂಕವನ್ನು ಕಡಿಮೆಗೊಳಿಸಲು ಇರುವ ಕೀಲಿ ಕೈ ಏಕೆಂದರೆ ನೀವು ಬಾಯಿ ತೆಗೆದು ಉಸಿರನ್ನು ಒಳಗೆ ಮತ್ತು ಹೊರಗೆ ಬಿಡುವಾಗ ಮುಖ್ಯವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ಳುವಾಗ ನೀವು ಬಹಳಷ್ಟು ಗಾಳಿಯನ್ನು ಒಳಗೆ ಎಳೆದು ಕೊಳ್ಳುತ್ತೀರಿ ಆಗ ಅದು ನಿಮಗೆ ತೂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದಿಲ್ಲ ಆದರೆ ನೀವು ತೂಕ ಇಳಿಸಬಹುದು ಆದರೆ ನೀವು ಸಾಕಷ್ಟು ಗಾಳಿಯನ್ನು ಬಾಯಿಯ ಮೂಲಕ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ನಿಮ್ಮ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಸಹಾಯಮಾಡುತ್ತದೆ ಆದ್ದರಿಂದ ಈ ಟಿಪ್ಪಣಿಯೊಂದಿಗೆ ಕೆಲವು ಉನ್ನತ ವ್ಯಕ್ತಿಗಳು ಮತ್ತು ಒಳ್ಳೆಯ ತತ್ವಜ್ಞಾನಿಗಳ ವಿಚಾರಗಳೊಂದಿಗೆ ಸಮಾಪ್ತಿ ಗೊಳಿಸುತ್ತೇನೆ ಮೊದಲನೆಯದಾಗಿ ಅರ್ನಾಲ್ಡ್ ಹೆಚ್ ಗ್ಲಾಸ್ಗೌ Arnold H Glosgow ಹೇಳುವುದೇನೆಂದರೆ " ನಿಮ್ಮ ದೇಹವು ಮೂಟೆ ಇದ್ದಂತೆ ಅದನ್ನು ಜೀವನದ ಮೂಲಕ ಸಾಗಿಸಬೇಕು" ಆದ್ದರಿಂದ ನಿಮ್ಮ ದೇಹವು ಗಂಟುಮೂಟೆ ಇದ್ದಂತೆ ಅದನ್ನು ಜೀವನದುದ್ದಕ್ಕೂ ಸಾಗಿಸಬೇಕು ಎಷ್ಟು ಜಾಸ್ತಿ ಮೂಟೆ ಇರುತ್ತದೆಯೋ ಅಷ್ಟು ಕಡಿಮೆ ಪ್ರಯಾಣವಾಗುತ್ತದೆ ಆದ್ದರಿಂದ ತೂಕದ ಆಧಾರದಲ್ಲಿ ಹೇಳುವುದಾದರೆ ತೂಕವನ್ನು ಪಡೆದುಕೊಳ್ಳುವುದರಿಂದ ಬೊಜ್ಜು ಕೊಬ್ಬು ಮತ್ತು ಕೊಲೆಸ್ಟ್ರಾಲ್ ಬರುತ್ತದೆ ಅಲ್ಲದೆ ಕೊಲೆಸ್ಟ್ರಾಲ್ ನಿಂದ ರಕ್ತದೊತ್ತಡ ಜಾಸ್ತಿಯಾಗುತ್ತದೆ ರಕ್ತದೊತ್ತಡದ ಜೊತೆಗೆ ಡಯಾಬಿಟಿಸ್ ಕೂಡ ಸೇರುತ್ತದೆ ಆದ್ದರಿಂದ ಎಷ್ಟು ಹೆಚ್ಚುಹೆಚ್ಚು ಮೂಟೆ ಆಗುತ್ತದೆ ಅಷ್ಟು ಕಡಿಮೆ ಪ್ರಯಾಣ ಆಗುತ್ತದೆ ಈಗ ಥಾಮಸ್ ಜೆಫರ್ಸನ್ "Thomas Jefferson" ಅವರ ಹೇಳಿಕೆಯನ್ನು ನೋಡೋಣ ಅವರು ಹೇಳುವುದೇನೆಂದರೆ ನಾವು ತುಂಬಾ ಕಡಿಮೆ ತಿನ್ನುತ್ತಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುವುದಿಲ್ಲ ನಿಜವಾಗಿ ಇದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳು ಉಳ್ಳವರಿಗೆ ಹಾಗೂ ಯಾರಿಗೆ ಸುಲಭವಾಗಿ ಹೊಟ್ಟೆ ಕೆಡುತ್ತದೆಯೋ ಅಂತಹವರಿಗೆ ಇದು ಸಲಹೆ ಯಾಗಿ ನೀಡಲಾಗಿದೆ ಆದ್ದರಿಂದ ಇದು ಏನು ಸಲಹೆ ನೀಡುತ್ತದೆ ಎಂದರೆ ಅವರು ಹೊಟ್ಟೆಯಲ್ಲಿ ಆಹಾರ ಪದಾರ್ಥಗಳನ್ನು ತುಂಬುವ ಬದಲು ಅಥವಾ ಹೊಟ್ಟೆಯನ್ನು ಅತಿಯಾಗಿ ತುಂಬುವ ಬದಲಿಗೆ ಸ್ವಲ್ಪ ಕಡಿಮೆ ತಿನ್ನಬೇಕು ಏಕೆಂದರೆ ನಾವು ಎಂದಿಗೂ ತುಂಬಾ ಕಡಿಮೆ ತಿನ್ನುತ್ತಿದ್ದಕ್ಕಾಗಿ ಪಶ್ಚಾತ್ತಾಪ ಪಡುವುದಿಲ್ಲ ಅಂದರೆ ನಾವು ಯಾವಾಗಲೂ ಅತಿ ಹೆಚ್ಚು ಅಥವಾ ಅಗತ್ಯಕ್ಕಿಂತ ಹೆಚ್ಚು ತಿಂದಾಗ ಪಶ್ಚಾತಾಪ ಪಡುತ್ತೇವೆ ಮತ್ತು ಕೊನೆಯದಾಗಿ ಪ್ರಖ್ಯಾತ ತತ್ವಜ್ಞಾನಿಯಾದ ಸಾಕ್ರೆಟಿಸ್ ಹೇಳುವುದೇನೆಂದರೆ " ನಾನು ಬದುಕಲು ತಿಂದರೆ ಉಳಿದ ಜಗತ್ತು ತಿನ್ನುವುದಕ್ಕಾಗಿ ಬದುಕುತ್ತದೆ" ಮತ್ತೆ ಈಗ ಪ್ರಶ್ನೆ ಏನೆಂದರೆ ನೀವು ಉಳಿದ ಜನರಂತೆಯೇ ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಬೇಕು ನೀವು ತಿನ್ನುವುದಕ್ಕಾಗಿಯೇ ಬದುಕಿದರೆ ಅದರರ್ಥ ನೀವು ಯಾವಾಗಲೂ ತಿನ್ನುತ್ತಿರುತ್ತೀರಿ ಎಂದು ಕೆಲ ಜನರು ಕೈಯಲ್ಲಿ ಯಾವಾಗಲೂ ಏನಾದರೂ ತಿನ್ನಲಿಕ್ಕೆ ಅಂತ ಇಟ್ಟುಕೊಂಡಿರುತ್ತಾರೆ ಚಾಕ್ಲೇಟ್ ಬಿಸ್ಕತ್ ಮತ್ತು ಕಾರ್ನಲ್ಲಿ ಆಹಾರ ಪದಾರ್ಥಗಳು ಕೆಲವೊಮ್ಮೆ ಆಫೀಸಿನಲ್ಲಿ ಏನಾದರೂ ತಿನ್ನಲು ಕೆಲವೊಂದು ಪದಾರ್ಥಗಳನ್ನು ಇಟ್ಟುಕೊಂಡಿರುತ್ತಾರೆ ಆದ್ದರಿಂದ ಅವರು ಎಲ್ಲೇ ಹೋಗಲಿ ಆ ಫ್ರಿಡ್ಜ್ ಬಹಳಷ್ಟು ಆಹಾರ ಪದಾರ್ಥಗಳಿಂದ ತುಂಬಿಕೊಂಡಿರುತ್ತದೆ ಸ್ವಲ್ಪ ಅವಕಾಶ ಸಿಕ್ಕರೆ ಅವರು ತಿನ್ನುತ್ತಿರುತ್ತಾರೆ ಆದ್ದರಿಂದ ಅವರು ತಿನ್ನುವುದನ್ನು ಆನಂದಿಸುತ್ತಾರೆ ಎಂದು ಹೇಳುತ್ತಾರೆ ಆದರೆ ಅವರ ಸಂಪೂರ್ಣ ಜೀವನ ಕೇವಲ ತಿನ್ನುವುದರ ಮೇಲೆ ಅವಲಂಬನೆ ಯಾಗಿದೆ ಎಂದು ಕಾಣಿಸುತ್ತದೆ ಆದರೆ ನೀವು ಯೋಚಿಸಬೇಕಾಗಿದೆ ಏನೆಂದರೆ ನಾನು ಬದುಕುವುದಕ್ಕಾಗಿ ತಿನ್ನುತ್ತೇನೆ ಎಂದು ಹೇಳುವ ಸಾಕ್ರೆಟಿಸ್ ನಂತೆ ಆಗುತ್ತಿರೋ ಎಂದು ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳಬೇಕು ಅದರರ್ಥ ತಿನ್ನುವುದು ಒಂದು ಅವಶ್ಯಕತೆ ಮಾತ್ರ ಒಂದು ಮೂಲಭೂತ ಅಗತ್ಯತೆ ಅದನ್ನು ಈಡೇರಿಸಬೇಕು ಇದರಿಂದ ನೀವು ಜೀವನವನ್ನು ತೃಪ್ತಿಕರವಾಗಿ ಸಾಗಿಸಲು ಆಗುತ್ತದೆ ಆದ್ದರಿಂದ ಅದನ್ನೇ ಬೇಲೂರು ಸಾಧಿಸುವಂತೆ ಮಾಡಬೇಡಿ ಅದರಿಂದ ಇದು ನಿಮ್ಮ ಆರಾಮದಾಯಕ ಮತ್ತು ಜೀವನದ ಸಂತೋಷವನ್ನು ಹಾಳು ಮಾಡುತ್ತದೆ ವಿಚಾರದೊಂದಿಗೆ ನಾನು ಹೇಳುವುದೇನೆಂದರೆ 2 ಪುಸ್ತಕಗಳನ್ನು ನೋಡಿ ಒಂದನೆಯದು Are you Killing yourself Mr Executive ಇನ್ನೊಂದು ವಿಶೇಷವಾಗಿ ಒಂದು ವೇಳೆ ನೀವು ತೂಕವನ್ನು ಕಡಿಮೆ ಗೊಳಿಸಬೇಕೆಂದು ಇದ್ದರೆ Thinking Thin ಈ ಪುಸ್ತಕವನ್ನು ನಾನು ಈಗಾಗಲೇ ಈ ಹಿಂದೆ ವಿವರಿಸಿದ್ದೇನೆ ಈ ವಿಡಿಯೋ ನೋಡಿ ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಆರೋಗ್ಯವನ್ನು ನಿರ್ವಹಣೆ ಮಾಡುವ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಮರಳಿ ಬರುತ್ತೇನೆ ಆದ್ದರಿಂದ ನಿಮ್ಮ ಆಹಾರವನ್ನು ನೀವು ಹೇಗೆ ನಿರ್ವಹಿಸಬಹುದು ಮತ್ತು ನಿಮ್ಮ ನಿದ್ರೆಯನ್ನು ಹೇಗೆ ನಿರ್ವಹಿಸಬಹುದು ಎಂಬುದರ ಕುರಿತು ನಾವು ಗಮನ ಹರಿಸೋಣ ಆದ್ದರಿಂದ ಅಲ್ಲಿಯವರೆಗೆ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ಊಟ ಮಾಡಿ ತೃಪ್ತಿಯಾಗುವಷ್ಟು ಊಟ ಮಾಡಿ ಮತ್ತು ಆರೋಗ್ಯ ಹಾಗೂ ಸಂತೋಷದಿಂದಿರಿ ಧನ್ಯವಾದಗಳು